ನಮಸ್ಕಾರ ಮತ್ತು ಬಯಾಲಜಿ ಫಾರ್ ಇಂಜಿನಿಯರ್ಗಳು ಅಂಡ್ ಅದರ್ ನಾನ್ ಬಯಾಲಜಿಸ್ಟ್ಗಳು ಎಂಬ ಈ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ಮಧುಲಿಕಾ ದೀಕ್ಷಿತ್ ಮತ್ತು ನಾನು ಬಯೋಟೆಕ್ನಾಲಜಿ ವಿಭಾಗದಲ್ಲಿ ಅಧ್ಯಾಪಕನಾಗಿದ್ದೇನೆ ಮತ್ತು ನಾನು ನನ್ನ ಸಹೋದ್ಯೋಗಿ ಪ್ರೊಫೆಸರ್ ಜಿ ಕೆ ಸುರೀಶ್ ಕುಮಾರ್ ಅವರೊಂದಿಗೆ ಈ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಈಗ ಇಂಜಿನಿಯರ್ಗಳು ಮತ್ತು ನಾನ್ಬಯಾಲಜಿಸ್ಟ್ಗಳಿಗೆ ಈ ಕೋರ್ಸ್ ಅನ್ನು ತೆಗೆದುಕೊಳ್ಳುವ ಈ ಆಲೋಚನೆಯನ್ನು ನನಗೆ ತಂದಾಗ ಮೂಲಭೂತವಾಗಿ ಜೀವಶಾಸ್ತ್ರವನ್ನು ತರುವುದು ಜೀವಶಾಸ್ತ್ರವನ್ನು ಕಲಿಸುವ ಮಟ್ಟದಲ್ಲಿ ನಾನ್ಬಯಾಲಜಿಸ್ಟ್ಗಳಿಗೆ ಸುಲಭವಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಈಗಾಗಲೇ ಜೀವಶಾಸ್ತ್ರದಲ್ಲಿ ಕೆಲವು ರೀತಿಯ ಕೋರ್ಸ್ ಅನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿಷಯಗಳು ಬಹಳ ಮೂಲಭೂತವಾಗಿ ಧ್ವನಿಸುತ್ತದೆ ಆದಾಗ್ಯೂ ಈ ಕೋರ್ಸ್ನ ಸಂಪೂರ್ಣ ಕಲ್ಪನೆಯು ಮೂಲಭೂತವಾಗಿ ಬಯೋಲಾಜಿಕಲ್ ಜೀವನದ ಮೂಲಭೂತ ಲಕ್ಷಣಗಳನ್ನು ಹೈಲೈಟ್ ಮಾಡುವುದು ಈಗ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೊಂದಿಗೆ ಈ ರೀತಿಯ ಕೋರ್ಸ್ಗಳನ್ನು ತೆಗೆದುಕೊಂಡಾಗ ಬಯೋಲಾಜಿಕಲ್ ಕೋರ್ಸ್ ಕಲಿಯಲು ಪ್ರಯತ್ನಿಸುವ ವಿಷಯದಲ್ಲಿ ನಾನು ಯಾವಾಗಲೂ ಆತಂಕವನ್ನು ಗಮನಿಸಿದ್ದೇನೆ ಮತ್ತು ನಾನು ಅವರಿಂದ ಹೆಚ್ಚಾಗಿ ಪಡೆದ ಕಾರಣವೆಂದರೆ ಅದು ವಿಷಯವಾಗಿದೆ ಇದು ಬಹಳಷ್ಟು ಕಂಠಪಾಠದ ಅಗತ್ಯವಿರುತ್ತದೆ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟಕರವಾಗಿ ತೋರುವ ಪದಗಳು ಬಹಳಷ್ಟು ಇವೆ ಎಂದು ತಿಳಿಸಲು ನಾನು ಬಯಸುತ್ತೇನೆ ಆದರೆ ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರಕ್ಕೆ ಹೋಲಿಸಿದರೆ ಜೀವಶಾಸ್ತ್ರವು ಅತ್ಯಂತ ಶಿಶು ಹಂತದಲ್ಲಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದ ಲಾಜಿಕ್ಗಳನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಇನ್ನೂ ಆ ಲಾಜಿಕ್ಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಈ ಕೋರ್ಸ್ ಅಲ್ಲಿ ಬಯೋಲಾಜಿಕಲ್ ಜೀವನವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಎಂಬುದರ ತರ್ಕಗಳನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಅದು ಪ್ರತಿಕ್ರಿಯೆಗಳ ವಿಷಯದಲ್ಲಿ ಭೌತಿಕ ಘಟಕಗಳ ಪರಿಭಾಷೆಯಲ್ಲಿ ಅದು ಬದುಕಲು ಮತ್ತು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾಗಿ ಈ ಕೋರ್ಸ್ ಅನ್ನು ನನ್ನ ಮೊದಲ ಉಪನ್ಯಾಸದೊಂದಿಗೆ ಅಥವಾ ಒರಿಜಿನ್ ಆಫ್ ಲೈಫ್ನ ಮೊದಲ ಸ್ಲೈಡ್ಗಳೊಂದಿಗೆ ಪ್ರಾರಂಭಿಸುತ್ತೇನೆ ಈಗ ಜೀವನ ಅಥವಾ ಒರಿಜಿನ್ ಆಫ್ ಲೈಫ್ ಬಹಳ ಆಸಕ್ತಿದಾಯಕ ವಿಷಯವಾಗಿದೆ ಏಕೆಂದರೆ ಬಹಳ ಸಮಯದಿಂದ ಜೀವನವು ನಿಜವಾಗಿಯೂ ಹೇಗೆ ವಿಕಸನಗೊಂಡಿತು ಎಂಬ ಪ್ರಶ್ನೆಗೆ ಉತ್ತರಿಸಲು ನಮಗೆ ಇನ್ನೂ ಸಾಧ್ಯವಾಗಿಲ್ಲ ಆದರೆ ನಾನು ಒರಿಜಿನ್ ಆಫ್ ಲೈಫ್ ಇಂದಿನ ನಿಜವಾದ ವಿಷಯಕ್ಕೆ ಬರುವ ಮೊದಲು ಜೀವನದ ವೈಶಿಷ್ಟ್ಯಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ನೀವು ಯಾವುದನ್ನು ಲೈಫ್ ಎಂದು ಕರೆಯುತ್ತೀರಿ ಮತ್ತು ಅದು ನಿರ್ಜೀವ ವಸ್ತುಗಳಿಂದ ಹೇಗೆ ಪ್ರತ್ಯೇಕಿಸುತ್ತದೆ ಒಳ್ಳೆಯದು ನಿಮ್ಮ ಸುತ್ತಲೂ ವಾಸಿಸುವ ಯಾವುದನ್ನಾದರೂ ನೀವು ನೋಡುತ್ತೀರಿ ನೀವು ಬ್ಯಾಕ್ಟೀರಿಯಾದಿಂದ ಪ್ರಾರಂಭಿಸಿ ನೀವು ಸಸ್ಯಕ್ಕೆ ಹೋಗುತ್ತೀರೋ ನೀವು ಶಿಲೀಂಧ್ರ ಜೀವಿಗಳಿಗೆ ಹೋಗುತ್ತೀರೋ ಅಥವಾ ನೀವು ಹೋದರೂ ಜೀವಂತ ಪ್ರಪಂಚದಾದ್ಯಂತ ಮೂಲಭೂತವಾಗಿ ಸಾಮಾನ್ಯವಾದ ಕೆಲವು ವೈಶಿಷ್ಟ್ಯಗಳಿವೆ ಎಂದು ನೀವು ಗಮನಿಸಬಹುದು ಮನುಷ್ಯರಿಗೆ ಎಲ್ಲಾ ರೀತಿಯಲ್ಲಿ ಜೀವನದ ಕೆಲವು ವೈಶಿಷ್ಟ್ಯಗಳು ಸ್ಥಿರವಾಗಿರುತ್ತವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಅವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಪುನರಾವರ್ತಿಸುವ ಮತ್ತು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಈಗ ಇದು ಜೀವಂತ ಜಗತ್ತನ್ನು ನಿರ್ಜೀವ ಪ್ರಪಂಚದಿಂದ ಪ್ರತ್ಯೇಕಿಸುವ ಒಂದು ನಿರ್ಣಾಯಕ ಲಕ್ಷಣವಾಗಿದೆ ಆದರೆ ಅದನ್ನು ಮಾಡಲು ಅದರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅದರ ಪಾತ್ರಗಳನ್ನು ಅದರ ಪ್ರೊಜೆನ್ಸಿಗೆ ವರ್ಗಾಯಿಸಲು ಅಥವಾ ನಾವು ಅದನ್ನು ಆಫ್-ಸ್ಪ್ರಿಂಗ್ ಎಂದು ಕರೆಯುತ್ತೇವೆ ಜೀವಿಯು ಸಂಪೂರ್ಣ ಪ್ರಕ್ರಿಯೆಗಳ ಮೂಲಕ ಹೋಗುತ್ತದೆ ಮತ್ತು ಇವುಗಳು ಅದರ ಸಾಮರ್ಥ್ಯವನ್ನು ಒಳಗೊಂಡಿವೆ ಆಹಾರವನ್ನು ಬಳಸಿಕೊಳ್ಳಿ ಅಗತ್ಯವಿದ್ದರೆ ಆಹಾರವನ್ನು ಸಂಶ್ಲೇಷಿಸುವ ಸಾಮರ್ಥ್ಯ ಇದು ಆಹಾರವನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇದು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಮತ್ತು ಯಂತ್ರವನ್ನು ಮುಂದುವರಿಸುವ ಸಾಮರ್ಥ್ಯ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜೀವನ ಅಥವಾ ಯಾವುದೇ ಬಯೋಲಾಜಿಕಲ್ ಸಿಸ್ಟಮ್ ಅತ್ಯಂತ ಹೆಚ್ಚು ಕ್ರಿಯಾತ್ಮಕ ವ್ಯವಸ್ಥೆಯಾಗಿದೆ ಮತ್ತು ಇದು ಬದುಕುಳಿಯುವ ಮತ್ತು ಸಂತಾನೋತ್ಪತ್ತಿ ಮಾಡುವ ಏಕೈಕ ಉದ್ದೇಶವನ್ನು ಹೊಂದಿದೆ ಆದ್ದರಿಂದ ಇದು ಅತ್ಯಂತ ವಿಶಿಷ್ಟವಾದ ಜೀವನದ ಒಂದು ಪಾತ್ರವಾಗಿದೆ ಮತ್ತು ನಾವು ಇನ್ನೂ ಗೊಂದಲಕ್ಕೊಳಗಾಗಿದ್ದೇವೆ ಮತ್ತು ಈ ಭೂಮಿಯ ಮೇಲೆ ಜೀವನವು ಹೇಗೆ ವಿಕಸನಗೊಂಡಿತು ಎಂಬುದರ ಕುರಿತು ನಮಗೆ ಇನ್ನೂ ಸಂಪೂರ್ಣ ಉತ್ತರವಿಲ್ಲ ಆದರೆ ಭೂವಿಜ್ಞಾನಿಗಳು ಪುರಾತತ್ವಶಾಸ್ತ್ರಜ್ಞರು ಆಣ್ವಿಕ ಜೀವಶಾಸ್ತ್ರಜ್ಞರು ನಡೆಸಿದ ಬಹಳಷ್ಟು ಅಧ್ಯಯನಗಳು ಇಂದಿನಂತೆ ಸಾಕಷ್ಟು ಪುರಾವೆಗಳಿವೆ ಎಂದು ಗಮನಿಸಿದ್ದೇವೆ ಅದರೊಂದಿಗೆ ನಾವು ವಿಶ್ವಾಸದಿಂದ ಹೇಳಬಹುದು ಅಥವಾ ಕನಿಷ್ಠ ಊಹೆ ಮಾಡಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಮೂಲಭೂತವಾಗಿ ರಾಸಾಯನಿಕ ಕ್ರಿಯೆಗಳಿಂದ ವಿಕಸನಗೊಂಡಿದ್ದೇವೆ ಆದ್ದರಿಂದ ಭೂಮಿಯ ಇತಿಹಾಸ ಹೇಗಿದೆ ಮತ್ತು ಭೂಮಿಯ ಇತಿಹಾಸದಲ್ಲಿ ಜೀವನವು ಹೇಗೆ ವಿಕಸನಗೊಂಡಿತು ಎಂಬುದನ್ನು ತಿಳಿದುಕೊಳ್ಳೋಣ ಈಗ ನೀವು ಸ್ಲೈಡ್ ಅಲ್ಲಿ ಗಮನಿಸಿದರೆ ನೀವು ಒಟ್ಟಾರೆಯಾಗಿ ಭೂಮಿಯ ಜೀವನವನ್ನು ನೋಡುತ್ತಿದ್ದರೆ ಮತ್ತು ಇಲ್ಲಿ ನಾನು ಗಡಿಯಾರ ಮತ್ತು ಟೈಮ್ ಸ್ಕೇಲ್ ಅನ್ನು ಅಥವಾ ಶತಕೋಟಿ ವರ್ಷಗಳ ಲೆಕ್ಕದಲ್ಲಿ ಚಿತ್ರಿಸಿದ್ದೇನೆ ನೀವು ಗಮನಿಸುವುದು ರೇಡಿಯೋ ಆಕ್ಟಿವ್ ಡೇಟಿಂಗ್ ಅಂದಾಜಿನ ಪ್ರಕಾರ ಒರಿಜಿನ್ ಆಫ್ ಅರ್ಥ್ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಶತಕೋಟಿ ವರ್ಷಗಳ ಹಿಂದೆ ಎಲ್ಲೋ ಸಂಭವಿಸಿದೆ ಮತ್ತು ಜೀವ ರೂಪಗಳ ಅಸ್ತಿತ್ವವನ್ನು ಸೂಚಿಸುವ ಆರಂಭಿಕ ಪಳೆಯುಳಿಕೆ ದಾಖಲೆಗಳು ಸುಮಾರು ಒಂದು ಶತಕೋಟಿ ವರ್ಷಗಳ ನಂತರ ಆದ್ದರಿಂದ ನಾವು ಊಹಿಸಲು ಸಾಧ್ಯವಿದೆ ಮತ್ತು ಈಗ ನೀವು ಪಳೆಯುಳಿಕೆ ದಾಖಲೆಗಳ ಮೂಲಕ ಸಾಕಷ್ಟು ಪುರಾವೆಗಳನ್ನು ಹೊಂದಿದ್ದೀರಿ ಭೂಮಿಯ ಅಸ್ತಿತ್ವವು ಏಳು ನೂರರಿಂದ ಎಂಟು ಮಿಲಿಯನ್ ವರ್ಷಗಳೊಳಗೆ ಜೀವವು ಹುಟ್ಟಿಕೊಂಡಿರಬೇಕು ಆದ್ದರಿಂದ ಜೀವನವು ಹೇಗೆ ವಿಕಸನಗೊಂಡಿತು ಎಂಬುದು ನಾವು ಇಂದು ಈ ತರಗತಿಯಲ್ಲಿ ಮಾತನಾಡುವ ವಿಷಯವಾಗಿದೆ ಆದರೆ ಇವುಗಳಲ್ಲಿ ಬಹಳಷ್ಟು ಆರಂಭದಲ್ಲಿ ರಾಸಾಯನಿಕ ಪ್ರತಿಕ್ರಿಯೆಗಳ ಗುಂಪಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ಈ ರಾಸಾಯನಿಕ ಪ್ರತಿಕ್ರಿಯೆಗಳ ಸೆಟ್ ನಿಜವಾಗಿಯೂ ಸಾಧ್ಯವಾಯಿತು ಏಕೆಂದರೆ ಭೂಮಿಯ ಅಂತಹ ಪ್ರತಿಕ್ರಿಯೆಗಳು ಸಂಭವಿಸಲು ವಾತಾವರಣವು ಹೆಚ್ಚು ಅನುಕೂಲಕರವಾಗಿತ್ತು ಮತ್ತು ನೀವು ನೆನಪಿನಲ್ಲಿಡಿ ಭೂಮಿಯ ಆರಂಭಿಕ ಜೀವನದಲ್ಲಿ ಆ ಸಮಯದಲ್ಲಿ ಭೂಮಿಯ ವಾತಾವರಣವು ಇಂದು ನಾವು ನೋಡುವುದಕ್ಕಿಂತ ಬಹಳ ಭಿನ್ನವಾಗಿತ್ತು ಇದು ಮೂಲಭೂತವಾಗಿ ವಾತಾವರಣವು ಆಮ್ಲಜನಕದಿಂದ ತುಂಬಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಭೂಮಿಯ ಇತಿಹಾಸದ ಆರಂಭಿಕ ಹಂತವು ಹೆಚ್ಚು ಕಡಿಮೆ ಪರಿಸರವನ್ನು ಹೊಂದಿತ್ತು ಮತ್ತು ಆರಂಭಿಕ ಬಯೋಲಾಜಿಕಲ್ ಅಣುಗಳು ನಿಜವಾಗಿ ಹೇಗೆ ಸಂಶ್ಲೇಷಿತವಾಗಿವೆ ಎಂಬುದನ್ನು ಸಾಬೀತುಪಡಿಸುವ ಪ್ರಯೋಗಗಳ ಕುರಿತು ನಾವು ಮಾತನಾಡುವಾಗ ನಾನು ಇದಕ್ಕೆ ಮತ್ತೆ ಹಿಂತಿರುಗುತ್ತೇನೆ ಆದ್ದರಿಂದ ಭೂಮಿಯು ಸುಮಾರು 4 6 ರಿಂದ 4 8 ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದೆ ಎಂದು ತೋರುತ್ತದೆ ಆರಂಭಿಕ ಪಳೆಯುಳಿಕೆ ದಾಖಲೆಗಳು ಎಲ್ಲೋ ಸುಮಾರು 3 8 ಶತಕೋಟಿ ವರ್ಷಗಳಷ್ಟು ಹಳೆಯವು ಮತ್ತು ಎಲ್ಲೋ ನಡುವೆ ಜೀವವು ನಿಜವಾಗಿಯೂ ವಿಕಸನಗೊಂಡಿತು ಮತ್ತು ನಾವು ಗಮನಿಸುವುದು ಜೀವನದ ಆರಂಭಿಕ ರೂಪಗಳಲ್ಲಿ ಒಂದಾಗಿದೆ ಇವುಗಳನ್ನು ನಾವು ಇಂದು ಸಹ ನೋಡುತ್ತೇವೆ ಮತ್ತು ಅವು ಬ್ಯಾಕ್ಟೀರಿಯಾದ ರೂಪಗಳಾಗಿವೆ ಆದ್ದರಿಂದ ಮೂರು ಶತಕೋಟಿ ವರ್ಷಗಳ ಹಿಂದೆ ವಿಕಸನಗೊಂಡ ಅಥವಾ ಅಸ್ತಿತ್ವಕ್ಕೆ ಬಂದ ಯಾವುದೋ ಕಳೆದ 3 5 ರಿಂದ 4 ಶತಕೋಟಿ ವರ್ಷಗಳಿಂದ ಅದರ ಬದುಕುಳಿಯುವಿಕೆಯನ್ನು ಉಳಿಸಿಕೊಂಡಿದೆ ಎಂಬುದು ಕುತೂಹಲಕಾರಿಯಾಗಿದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಪ್ರೊಕಾರ್ಯೋಟ್ಗಳು ಸಹ ವಿಕಸನಗೊಂಡಿವೆ ಮತ್ತು ಹುಟ್ಟಿಕೊಂಡಿವೆ ಇದು ಇಂದಿನಿಂದ ನಾವು ವಿವಿಧ ರೀತಿಯ ಜೀವನಕ್ಕೆ ಯೋಚಿಸುತ್ತೇವೆ ಆದ್ದರಿಂದ ನಾವು ಇದಕ್ಕೆ ಹಿಂತಿರುಗುತ್ತೇವೆ ಮತ್ತು ಅದನ್ನು ಹಂತ ಹಂತವಾಗಿ ನೋಡೋಣ ಆದ್ದರಿಂದ ಸರಳತೆಗಾಗಿ ನಾವು ಇಂದು ಅರ್ಥಮಾಡಿಕೊಳ್ಳುವ ಅಥವಾ ಅದಕ್ಕಿಂತ ಹೆಚ್ಚಾಗಿ ಭೂವೈಜ್ಞಾನಿಕ ಉತ್ಖನನಗಳಿಂದ ರಾಸಾಯನಿಕ ಪ್ರತಿಕ್ರಿಯೆಗಳಿಂದ ಆಣ್ವಿಕ ಜೀವಶಾಸ್ತ್ರದ ತಂತ್ರಗಳಿಂದ ನಮ್ಮಲ್ಲಿರುವ ವಿವಿಧ ಪುರಾವೆಗಳ ಆಧಾರದ ಮೇಲೆ ಸರಳತೆಗಾಗಿ ಜೀವಶಾಸ್ತ್ರಜ್ಞರು ನಂಬುತ್ತಾರೆ ಮತ್ತು ಈ ಜೀವನ ಪ್ರಕ್ರಿಯೆಯನ್ನು ಮತ್ತು ಅದರ ಅಸ್ತಿತ್ವವನ್ನು ಅಥವಾ ಒರಿಜಿನ್ ಅನ್ನು ಮೂರು ವಿಭಿನ್ನ ಹಂತಗಳಲ್ಲಿ ವಿಂಗಡಿಸಿದ್ದಾರೆ ಮೊದಲ ಹಂತವು ಕೆಮಿಕಲ್ ಇವಾಲ್ವೇಷನ್ ಈಗ ಇದು ಭೂಮಿಯ ಜೀವನದ ಆರಂಭಿಕ ಹಂತಗಳಲ್ಲಿ ವಿಕಸನಗೊಂಡಿರಬೇಕು ಭೂಮಿಯ ಹೊರಪದರವು ತುಂಬಾ ಬಿಸಿಯಾಗಿದ್ದಾಗ ವಸ್ತು ಇನ್ನೂ ತಣ್ಣಗಾಗಿಲ್ಲ ಸಾಗರಗಳು ಬುಗ್ಗೆಗಳು ಬಿಸಿ ಕೊಳಗಳು ಇನ್ನೂ ಕುದಿಯುತ್ತಿದ್ದವು ವಾತಾವರಣ ಹೆಚ್ಚು ಕಡಿಮೆಯಾಗುತ್ತಿತ್ತು ಮತ್ತು ಈ ಹಂತದಲ್ಲಿ ಬಹುಶಃ ಕೆಲವು ರೀತಿಯ ಭೌಗೋಳಿಕ ಸಂಕೀರ್ಣಗಳು ಅಥವಾ ಅಣುಗಳು ಸಾವಯವ ಅಣುಗಳ ಆರಂಭಿಕ ಮತ್ತು ಆರಂಭಿಕ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನು ರೂಪಿಸಲು ಸಂವಹನ ನಡೆಸಬಹುದು ನಾವು ಇದಕ್ಕೆ ಬರುತ್ತೇವೆ ನಂತರ ರಸಾಯನಶಾಸ್ತ್ರದಿಂದ ಜೀವನವನ್ನು ಪ್ರತ್ಯೇಕಿಸುವ ಪ್ರಮುಖ ಲಕ್ಷಣವು ಬಂದಿತು ಮತ್ತು ಅದು ಇತಿಹಾಸದ ಅವಧಿಯಲ್ಲಿ ಎಲ್ಲೋ ಈ ಅಣುಗಳ ಸಾಮರ್ಥ್ಯ ಅದು ಸ್ವತಃ ಪುನರಾವರ್ತಿಸಬಹುದಾದ ಆಸ್ತಿಯಾಗಿ ಬೆಳೆಯುತ್ತದೆ ಈಗ ಇದು ಅತ್ಯಂತ ನಿರ್ಣಾಯಕ ಲಕ್ಷಣಗಳಲ್ಲಿ ಒಂದಾಗಿದೆ ಜೀವನದ ಮೂಲದ ವಿಷಯದಲ್ಲಿ ನಾನು ಹೇಳುತ್ತೇನೆ ಏಕೆಂದರೆ ಈ ಹಂತದಲ್ಲಿ ನೀವು ಕಂಡುಕೊಳ್ಳುವಿರಿ ಬಹುಶಃ ವ್ಯವಸ್ಥೆಯು ಕೇವಲ ರಾಸಾಯನಿಕ ಘಟಕಗಳ ಗುಂಪಿನಿಂದ ಸೆಲ್ಫ್ ರೆಪ್ಲಿಕೇಟ್ ಲಕ್ಷಣವನ್ನು ಅಭಿವೃದ್ಧಿಪಡಿಸುವಲ್ಲಿ ಬದಲಾಗಬಹುದು ಮತ್ತು ನಂತರ ಕೊನೆಯ ಹಂತವು ಬರುತ್ತದೆ ಅದು ಬಹುಶಃ ಉಳಿದ ಹಂತಗಳಿಗೆ ಹೊಂದಿಕೆಯಾಗುತ್ತದೆ ಇಲ್ಲಿಂದ ನಾವು ಇಂದು ನೋಡುವವರೆಗೂ ಎವೊಲ್ಯೂಶನ್ ಆಗಿದೆ ಮತ್ತು ಎವೊಲ್ಯೂಶನ್ನ ಅರ್ಥವೇನು ಇದು ಕೇವಲ ಆರಂಭದಲ್ಲಿ ರಾಸಾಯನಿಕ ಘಟಕಗಳ ಗುಂಪಾಗಿತ್ತು ಎಲ್ಲಾ ಒಟ್ಟಿಗೆ ಕುಳಿತು ಈ ರಾಸಾಯನಿಕ ಅಣುಗಳ ಸೆಟ್ ಸೆಲ್ಫ್ ರೆಪ್ಲಿಕೇಟ್ ಸಾಮರ್ಥ್ಯವನ್ನು ವಿಕಸನಗೊಳಿಸಿರಬೇಕು ಮತ್ತು ನಂತರ ಬೇಗ ಅಥವಾ ನಂತರ ಈ ಘಟಕಗಳು ತಮ್ಮನ್ನು ಜೀವಿಗಳಂತಹ ಘಟಕಗಳಾಗಿ ಸುತ್ತುವರೆದಿರುತ್ತವೆ ಆರಂಭಿಕ ಪ್ರೊಕಾರ್ಯೋಟ್ಗಳು ಮತ್ತು ನಂತರ ಪ್ರೊಕಾರ್ಯೋಟ್ಗಳು ಹೆಚ್ಚು ಸಂಕೀರ್ಣವಾದ ಜೀವನದ ರೂಪಗಳಾಗಿ ವಿಕಸನಗೊಂಡಿವೆ ಇದನ್ನು ನೀವು ಯುಕ್ಯಾರಿಯೋಟ್ಗಳು ಎಂದು ಕರೆಯುತ್ತೀರಿ ಏಕಕೋಶೀಯ ಜೀವಿಯಿಂದ ಬಹು ಕೋಶೀಯ ಜೀವಿಯಿಂದ ಸಸ್ಯಗಳಿಗೆ ಪ್ರಾಣಿಗಳಿಗೆ ಮತ್ತು ನಂತರ ಇಂದಿನ ದಿನದ ಮಾನವಾರಾಗಿ ವಿಕಸನಗೊಂಡಿವೆ ಆದ್ದರಿಂದ ಆ ಅರ್ಥದಲ್ಲಿ ಸರಳತೆಗಾಗಿ ನಾವು ಈ ರೀತಿಯ ಜೀವನದ ಬೆಳವಣಿಗೆಯನ್ನು ಮೂರು ಹಂತಗಳಾಗಿ ವಿಂಗಡಿಸುತ್ತೇವೆ ಕೆಮಿಕಲ್ ಎವೊಲ್ಯೂಶನ್ ಜೀವನದಿಂದ ಪ್ರತಿಕೃತಿಯ ಸಾಮರ್ಥ್ಯವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಈ ಆರಂಭಿಕ ಜೀವನ ರೂಪಗಳ ವಿಕಾಸವನ್ನು ನಾವು ಇಂದು ಕಾಂಪ್ಲೆಕ್ಸ್ ಆರ್ಗನ್ನಿಸಮ್ ಮತ್ತು ಕಾಂಪ್ಲೆಕ್ಸ್ ಪ್ಲಾಂಟ್ಗಳಾಗಿ ನೋಡುತ್ತೇವೆ ಆದ್ದರಿಂದ ಒರಿಜಿನ್ ಆಫ್ ಲೈಫ್ಗೆ ವಿವಿಧ ಸಿದ್ಧಾಂತಗಳು ಮತ್ತು ಪುರಾವೆಗಳು ಯಾವುವು ಎಂದು ನೋಡೋಣ ಆದರೆ ನಾನು ಜೀವನದ ಸಿದ್ಧಾಂತಗಳು ಮತ್ತು ಪುರಾವೆಗಳನ್ನು ಪ್ರವೇಶಿಸುವ ಮೊದಲು ನಾನು ಕೆಲವು ವಿಷಯಗಳನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ ಈ ಸಿದ್ಧಾಂತಗಳನ್ನು ಹೇಗೆ ನಿರ್ಮಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ ಇಂದಿನಂತೆ ನೀವು ಯಾವುದೇ ಜೀವಿಗಳನ್ನು ನೋಡಿದರೆ ನಮ್ಮ ದೇಹದ ತೂಕದ ಎಪ್ಪತ್ತು ಪ್ರತಿಶತವು ನೀರಿನಿಂದ ಮಾಡಲ್ಪಟ್ಟಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ನೀವು ಕೇವಲ ಒಣ ತೂಕವನ್ನು ಲೆಕ್ಕ ಹಾಕಿದರೆ ಯಾವುದೇ ಜೀವಿಗಳ ಒಣ ತೂಕದ ತೊಂಬತ್ತು ಪ್ರತಿಶತವು ಮೂಲಭೂತವಾಗಿ ಈ ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಹೆಚ್ಚು ಹೇರಳವಾಗಿರುವ ಕಾರ್ಬನ್ ಹೈಡ್ರೋಜನ್ ಆಮ್ಲಜನಕ ಸಾರಜನಕ ರಂಜಕ ಮತ್ತು ಗಂಧಕ ಇವುಗಳ ಜೊತೆಗೆ ನೀವು ಕಬ್ಬಿಣ ತಾಮ್ರ ಸತುವುಗಳಂತಹ ಕೆಲವು ಜಾಡಿನ ಅಂಶಗಳನ್ನು ಹೊಂದಿದ್ದೀರಿ ಆದರೆ ಬೃಹತ್ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುವ ಇಂಗಾಲವು ಕಾರ್ಬನ್ ಆಗಿದೆ ಮತ್ತು ಇಂಗಾಲದ ರಾಸಾಯನಿಕ ಗುಣಲಕ್ಷಣಗಳನ್ನು ನೋಡಿದರೆ ಅದು ಆಶ್ಚರ್ಯಪಡಬೇಕಾಗಿಲ್ಲ ಏಕೆಂದರೆ ಕಾರ್ಬನ್ ಕೋವೆಲೆಂಟ್ ಬಾಂಡ್ಗಳನ್ನು ರೂಪಿಸುವ ಬಹುಮುಖ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲ ಕೇವಲ ತನ್ನೊಂದಿಗೆ ಮತ್ತು ಹೀಗೆ ಸಾವಯವ ಅಣುಗಳ ಇನ್ಫೈನೈಟ್ ದೀರ್ಘ ಸರಪಳಿಗಳಿಗೆ ಕಾರಣವಾಗುತ್ತದೆ ಇದು ಹೈಡ್ರೋಜನ್ ಮತ್ತು ಮುಂತಾದ ಇತರ ಅಂಶಗಳೊಂದಿಗೆ ಕೋವೆಲೆಂಟ್ ಬಾಂಡ್ಗಳನ್ನು ರಚಿಸಬಹುದು ಆದ್ದರಿಂದ ಆ ಅರ್ಥದಲ್ಲಿ ಇಂಗಾಲವು ಬಹಳ ಒಳ್ಳೆಯ ಅಂಶವೆಂದು ತೋರುತ್ತದೆ ಮತ್ತು ಭೂವಿಜ್ಞಾನಿಗಳು ಭೂಮಿಯ ಆರಂಭಿಕ ಬಂಡೆಗಳ ರಾಸಾಯನಿಕ ಸಂಯೋಜನೆಯನ್ನು ಮತ್ತು ನಮ್ಮನ್ನು ಹೊಡೆಯುತ್ತಲೇ ಇರುವ ಉಲ್ಕೆಗಳ ರಾಸಾಯನಿಕ ಸಂಯೋಜನೆಯನ್ನು ವಿಶ್ಲೇಷಿಸಲು ಹೋದಾಗ ಅವುಗಳು ಕಾರ್ಬೊನೇಸಿಯಸ್ ಸಂಯುಕ್ತಗಳಲ್ಲಿ ಬಹಳ ಸಮೃದ್ಧವಾಗಿವೆ ಎಂದು ಸಹ ಗಮನಿಸಬೇಕು ಆದ್ದರಿಂದ ಸ್ಪಷ್ಟವಾಗಿ ಇಂಗಾಲದ ಕಾರಣದಿಂದಾಗಿ ಆರಂಭಿಕ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ರೂಪುಗೊಂಡಿತು ಗಮನಿಸಬೇಕಾದ ಇನ್ನೊಂದು ಪ್ರಮುಖ ವಿಷಯವೆಂದರೆ ನಾವು ಪ್ರಿಮೋರ್ಡಿಯಲ್ ಅರ್ಥ್ ಅಟ್ಮೋಸ್ಫಿಯರ್primordial earth's atmosphere ಎಂದು ಕರೆಯುವ ಆರಂಭಿಕ ಭೂಮಿಯ ವಾತಾವರಣವು ಹೆಚ್ಚು ಕಡಿಮೆಯಾಗುತ್ತಿದೆ ನಾನು ಮೊದಲೇ ಹೇಳಿದಂತೆ ಆರಂಭಿಕ ಏಳು ನೂರರಿಂದ ಎಂಟು ನೂರು ಮಿಲಿಯನ್ ವರ್ಷಗಳಲ್ಲಿ ಸಾರಜನಕ ಅಮೋನಿಯಾ ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಇರುವಿಕೆಯಿಂದಾಗಿ ಭೂಮಿಯ ವಾತಾವರಣವು ಹೆಚ್ಚು ಕಡಿಮೆಯಾಗುತ್ತಿದೆ ಮತ್ತು ಅದು ವಾಸ್ತವವಾಗಿ ಅದು ಯಾವುದನ್ನೂ ಅಂದರೆ ವಾತಾವರಣದ ಆಮ್ಲಜನಕವನ್ನು ಹೊಂದಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ಹಾಗಾದರೆ ಮೊದಲ ಹೈಪೋಥಿಸಿಸ್ ಯಾವುದು ಈ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಮೊದಲ ಹೈಪೋಥಿಸಿಸ್ ಅನ್ನು ಅಲೆಕ್ಸಾಂಡರ್ ಒಪಾರಿನ್ ಮತ್ತು ಜೆಬಿಎಸ್ ಹಾಲ್ಡೆನ್ ಅವರು 1929 ರಲ್ಲಿ ಮಂಡಿಸಿದರು ಮತ್ತು ಅವರು ಹೇಳಿದರು ಸಣ್ಣ ಅಣುಗಳ ಅಬಯೋಟಿಕ್ ಸಿಂಥೆಸಿಸ್ಯಿಂದಾಗಿ ಮೊಟ್ಟಮೊದಲ ಅಣುಗಳು ಅಥವಾ ಬಯೋಲಾಜಿಕಲ್ ಅಣುಗಳು ಹುಟ್ಟಿಕೊಂಡಿವೆ ಆದ್ದರಿಂದ ಸುಗರ್ಗಳು ಅಥವಾ ಅಮೈನೋ ಆಮ್ಲಗಳ ಮೊದಲ ಸೆಟ್ ಈ ಅಣುಗಳ ಕೇವಲ ಅಬಯೋಟಿಕ್ ಸಿಂಥೆಸಿಸ್ಯಿಂದ ರೂಪುಗೊಂಡಿತು ಮತ್ತು ಅದು ಹೇಗೆ ಸಾಧ್ಯವಿತ್ತು ಅವರ ಪ್ರಕಾರ ಭೂಮಿಯ ಆ ಆರಂಭಿಕ ಕಡಿಮೆಗೊಳಿಸುವ ಪರಿಸರದಲ್ಲಿ ಅಲ್ಟ್ರಾ ವಯಲೆಟ್ ಲೈಟ್ಗಳ ರೂಪದಲ್ಲಿ ಅಥವಾ ಮಿಂಚಿನ ರೂಪದಲ್ಲಿ ಯಾವುದೇ ಹೆಚ್ಚಿನ ಶಕ್ತಿಯ ವಿಸರ್ಜನೆಯು ಭೂಮಿಯ ಮೇಲ್ಮೈಯಲ್ಲಿ ಅಸ್ತಿತ್ವದಲ್ಲಿರುವ ಭೂವೈಜ್ಞಾನಿಕ ಅಣುಗಳಿಂದ ಸರಳವಾದ ಅಣುಗಳ ಸಿಂಥೆಸಿಸ್ ಸ್ಪೊನ್ಟೇನಿಯಸ್ಗೆ ಒಲವು ತೋರುತ್ತದೆ ಈಗ ಇದು ಕೇವಲ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕು ವರ್ಷಗಳ ನಂತರ 1953 ರಲ್ಲಿ ಸ್ಟಾನ್ಲಿ ಮಿಲ್ಲರ್ ಮತ್ತು ಹೆರಾಲ್ಡ್ ಯೂರೆ ಅವರಿಂದ ನಿಜವೆಂದು ಸಾಬೀತಾಯಿತು ಆದ್ದರಿಂದ ಸ್ಟಾನ್ಲಿ ಮಿಲ್ಲರ್ ಮತ್ತು ಯುರೇ ಅವರು ಈ ರೀತಿಯ ಪ್ರಿಮೋರ್ಡಿಯಲ್ ಅರ್ಥ್ ಅಟ್ಮೋಸ್ಫಿಯರ್primordial earth's atmosphere ಅನ್ನು ಸೃಷ್ಟಿಸಲು ಪ್ರಯತ್ನಿಸಿದರು ಅಥವಾ ಪ್ರಿಮೋರ್ಡಿಯಲ್ ಸೂಪ್ ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಭೂಮಿಯ ಮೇಲಿನ ಸಾಗರಗಳ ಆರಂಭಿಕ ರೂಪಗಳು ಅತಿ ಹೆಚ್ಚು ಕುದಿಯುವ ತಾಪಮಾನದಲ್ಲಿರಬೇಕು ಮತ್ತು ಅದನ್ನು ಪ್ರಯೋಗಾಲಯದ ಸೆಟಪ್ನಲ್ಲಿ ರಚಿಸಲಾಗಿದೆ ಆದ್ದರಿಂದ ಅವರು ಪ್ರಿಮೋರ್ಡಿಯಲ್ ಸೂಪ್ ಪ್ರಕಾರವನ್ನು ಹೊಂದಿದ್ದರು ಮತ್ತು ಅವರು ಹೆಚ್ಚಿನ ತಾಪಮಾನದಲ್ಲಿ ಸಾಗರ ರೀತಿಯ ಪರಿಸರವನ್ನು ಹೊಂದಿದ್ದರು ಅದು ಕುದಿಯುವ ನೀರು ಅವರು ಕಡಿಮೆ ಪರಿಸರದಲ್ಲಿ ಮೀಥೇನ್ ಅಮೋನಿಯಾ ಮತ್ತು ಹೈಡ್ರೋಜನ್ ಅನ್ನು ಒಳಗೊಂಡಿರುವ ನೀರಿನ ಆವಿಯನ್ನು ಸಂಗ್ರಹಿಸಿದರು ಈಗ ಈ ಕಡಿಮೆಯಾದ ಪರಿಸರದಲ್ಲಿ ವಿದ್ಯುದ್ವಾರಗಳ ಮೂಲಕ ಅಲ್ಟ್ರಾ ವೈಲೆಟ್ ವಿಕಿರಣಗಳು ಅಥವಾ ಮಿಂಚುಗಳನ್ನು ಅನುಕರಿಸಲು ಶಕ್ತಿಯನ್ನು ಪೂರೈಸಿದಾಗ ಸ್ವಯಂಪ್ರೇರಿತವಾಗಿ ಉತ್ಪತ್ತಿಯಾಗುವ ಯಾವುದನ್ನಾದರೂ ಅಂತಿಮವಾಗಿ ಕಂಡೆನ್ಸರ್ ಮೂಲಕ ಘನೀಕರಿಸಲಾಗುತ್ತದೆ ಮತ್ತು ನಂತರ ಕಲೆಕ್ಟಿಂಗ್ ಪೋಲ್ ಅಥವಾ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಈ ತಂಪಾಗುವ ನೀರಿನ ಸಂಯೋಜನೆಯನ್ನು ಅವರು ವಿಶ್ಲೇಷಿಸಿದಾಗ ಅವರು ಆಶ್ಚರ್ಯಚಕಿತರಾಗುವಂತೆ ಇದು ಇಂದು ನಾವು ನೋಡುತ್ತಿರುವ ಬಹಳಷ್ಟು ಅಮೈನೋ ಆಸಿಡ್ಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಅಲನೈನ್ ಮತ್ತು ಗ್ಲೈಸಿನ್ ಶುಗರ್ಗಳು ನ್ಯೂಕ್ಲಿಯಿಕ್ ಆಸಿಡ್ ನ್ಯೂಕ್ಲಿಯಿಕ್ ಆಸಿಡ್ನ ಬೇಸ್ಗಳಾದ ಅಡೆನಿನ್ ಮತ್ತು ಲಿಪಿಡ್ಗಳನ್ನು ಒಳಗೊಂಡಿದೆ ಆದ್ದರಿಂದ ಇದು ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಮಂಡಿಸಲಾದ ಊಹೆಗೆ ಆರಂಭಿಕ ಪುರಾವೆಗಳಲ್ಲಿ ಒಂದಾಗಿದೆ ಬಯೋಲಾಜಿಕಲ್ ಅಣುಗಳ ಆರಂಭಿಕ ರೂಪಗಳು ಅಬಿಯೋಟಿಕ್ ಸಿಂಥೆಸಿಸ್ ಹೊಂದಿರಬೇಕು ಆದರೆ ನಂತರ ಕೇವಲ ಸಣ್ಣ ಅಣುಗಳನ್ನು ಹೊಂದಿದ್ದರೆ ಸಾಕಾಗುವುದಿಲ್ಲ ಏಕೆಂದರೆ ನಾವು ಇಂದಿನ ಜೀವನವನ್ನು ನೋಡಿದರೆ ನಿಮ್ಮಲ್ಲಿ ಸ್ಥೂಲ ಅಣುಗಳಿವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಕೇವಲ ಸಣ್ಣ ಅಣುಗಳಲ್ಲ ಉದಾಹರಣೆಗೆ ನೀವು ಸಸ್ಯ ಕೋಶವನ್ನು ನೋಡಿದರೆ ಸಸ್ಯದ ಕೋಶದ ಹೊರ ಹೊದಿಕೆಯು ಜೀವಕೋಶದ ವಾಲ್ ಆಗಿದೆ ಮತ್ತು ನಾವು ಜೀವಕೋಶದ ರಚನೆಯ ಬಗ್ಗೆ ಮಾತನಾಡುವಾಗ ನಾವು ಅದಕ್ಕೆ ಬರುತ್ತೇವೆ ಮತ್ತು ಜೀವಕೋಶದ ಫಂಕ್ಷನ್ ವಾಸ್ತವವಾಗಿ ಗ್ಲುಕೋಸ್ನ ಪಾಲಿಮರ್ ಆಗಿದೆ ಮಾಡಲ್ಪಟ್ಟಿದೆ ಇದನ್ನು ನೀವು ಸೆಲ್ಯುಲೋಸ್ ಎಂದು ಕರೆಯುತ್ತೀರಿ ಮತ್ತು ಇವು ಬೃಹತ್ ಪಾಲಿಮರಿಕ್ ಅಣುಗಳಾಗಿವೆ ಹಾಗಾದರೆ ಈ ಅಬಿಯೋಟಿಕ್ ಮಾಲಿಕ್ಯೂಲ್ಗಳು ಅಂತಿಮವಾಗಿ ಪಾಲಿಮರೈಸ್ ಮಾಡಲು ಮತ್ತು ಉನ್ನತ ಕ್ರಮಾಂಕದ ಅಣುಗಳನ್ನು ರೂಪಿಸಲು ಹೇಗೆ ಹೋದವು ಆದ್ದರಿಂದ ಎರಡನೇ ಊಹೆಯೆಂದರೆ ಭೂಮಿಯ ಆರಂಭಿಕ ಹಂತದಲ್ಲಿ ಭೂಮಿಯ ಹೊರಪದರವು ಇನ್ನೂ ಬಿಸಿಯಾಗಿದ್ದಾಗ ಬಿಸಿ ಬಂಡೆಗಳು ಜೇಡಿಮಣ್ಣು ಅಥವಾ ಮರಳು ಇದ್ದವು ಎಂದು ನೀವು ಕಂಡುಕೊಂಡಿದ್ದೀರಿ ಮತ್ತು ಅಂತಹ ಬಿಸಿ ಪರಿಸ್ಥಿತಿಗಳಲ್ಲಿ ಒಂದು ಮೊನೊಮರ್ ಇನ್ನೊಂದು ಮೊನೊಮರ್ ಜೊತೆ ಡಿಹೈಡ್ರೇಶನ್ ಪ್ರಕ್ರಿಯೆಯ ಮೂಲ ಸಂವಹನ ಮಾಡುವುದು ತುಂಬಾ ಸುಲಭ ಮತ್ತು ಭೂಮಿಯ ಹೊರಪದರದಲ್ಲಿ ಸಾಕಷ್ಟು ಕಾರ್ಬೊನೇಸಿಯಸ್ ವಸ್ತುಗಳು ಲಭ್ಯವಿರುವುದರಿಂದ ಸಿಂಥೆಸಿಸ್ ದರವು ಹೈಡ್ರಾಲಿಸಿಸ್ ದರಕ್ಕಿಂತ ಹೆಚ್ಚು ಹೆಚ್ಚಿತ್ತು ಆದ್ದರಿಂದ ಮೊನೊಮೆರಿಕ್ ಘಟಕಗಳ ಅಜೀವಕ ಸಂಶ್ಲೇಷಣೆಯ ನಂತರ ಹೆಚ್ಚಿನ ಪ್ರಮಾಣದ ಡಿಹೈಡ್ರೇಶನ್ ಕಾರಣದಿಂದಾಗಿ ಸ್ಪೊನ್ಟೇನಿಯಸ್ ಪಾಲಿಮರೈಝೇಷನ್ ಸಂಭವಿಸಿರಬೇಕು ಮತ್ತು ಅದು ಕೇವಲ ಬಿಸಿ ಕಲ್ಲು ಜೇಡಿಮಣ್ಣು ಅಥವಾ ಮರಳಿನ ಉಪಸ್ಥಿತಿಯಿಂದಾಗಿ ಈ ರಾಸಾಯನಿಕ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಇದರ ಪುರಾವೆಯನ್ನು ಸಿಡ್ನಿ ಫಾಕ್ಸ್ ಅವರು ಒದಗಿಸಿದರು ಅಲ್ಲಿ ಅವರು ನಿಜವಾದ ಸಾವಯವ ಮೊನೊಮರ್ಗಳನ್ನು ಬಿಸಿ ಜೇಡಿಮಣ್ಣಿನ ಮೇಲೆ ತೊಟ್ಟಿಕ್ಕಲು ಹೋದರು ನಿರ್ದಿಷ್ಟವಾಗಿ ಹೇಳುವುದಾದರೆ ಈ ಚಾರ್ಜ್ಡ್ ಸೈಟ್ ಹೊಂದಿರುವ ಐರನ್ ಪೈರೈಟ್ ಅಥವಾ ಮರಳಿನ ಮೇಲೆ ಮತ್ತು ಈ ಮೊನೊಮೆರಿಕ್ ಅಣುಗಳು ಅಂತಿಮವಾಗಿ ಪಾಲಿಮರಿಕ್ ಅಣುಗಳನ್ನು ರೂಪಿಸಲು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಮತ್ತು ಪ್ರಕ್ರಿಯೆಯಲ್ಲಿ ಲೋಹದ ಅಯಾನುಗಳು ಪ್ರಕ್ರಿಯೆಗೆ ಸಹಾಯ ಮಾಡುತ್ತವೆ ಅಥವಾ ಸುಗಮಗೊಳಿಸುತ್ತವೆ ಎಂದು ಅವರು ಕಂಡುಕೊಂಡರು ಕಂಡೆನ್ಸೇಷನ್ ಆದ್ದರಿಂದ ನಮಗೆ ತಿಳಿದಿದೆ ಅಥವಾ ನಾವು ಈಗ ನಂಬುತ್ತೇವೆ ಹೌದು ಬಯೋಲಾಜಿಕಲ್ ಅಣುಗಳ ಆರಂಭಿಕ ಸೆಟ್ ಅಬಿಯೋಟಿಕ್ ಸಿಂಥೆಸಿಸ್ನಿಂದ ಬಂದಿದೆ ನಂತರ ನೀವು ಈ ಅಣುಗಳ ಪಾಲಿಮರೈಝೇಷನ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ಪ್ರಶ್ನೆ "ರೆಪ್ಲಿಕೇಟಿವ್ ಅಬಿಲಿಟಿ ಯಾವಾಗ ಪ್ರಾರಂಭವಾಯಿತು ಏಕೆಂದರೆ ಈ ಎಲ್ಲಾ ಸಮಯದಲ್ಲಿ ನಾವು ಪ್ರಿಮೋರ್ಡಿಯಲ್ ಅರ್ಥ್ ಅಲ್ಲಿ ಸಂಭವಿಸುವ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಹೆಚ್ಚು ಕಡಿಮೆಗೊಳಿಸುವ ವಾತಾವರಣವನ್ನು ಹೊಂದಿದೆ ಇನ್ನೂ ವಾತಾವರಣದ ಆಮ್ಲಜನಕವನ್ನು ಹೊಂದಿಲ್ಲ ಮತ್ತು ಅದು ಇನ್ನೂ ತುಂಬಾ ಬಿಸಿಯಾದ ಮೇಲ್ಮೈಯನ್ನು ಹೊಂದಿದೆ ಆದರೆ ನನ್ನ ಪ್ರಸ್ತುತಿಯ ಆರಂಭಿಕ ಭಾಗದಲ್ಲಿ ನಾನು ನಿಮಗೆ ಹೇಳಿದಂತೆ ನಿರ್ಜೀವ ವಸ್ತುಗಳಿಂದ ಜೀವನವನ್ನು ಪ್ರತ್ಯೇಕಿಸುವ ಸಾಮರ್ಥ್ಯವು ರೆಪ್ಲಿಕೇಟ್ ಅಬಿಲಿಟಿ ಆಗಿದೆ ಈ ಸಮಯದಲ್ಲಿ ಈ ಬದಲಾವಣೆಯು ನಾನ್ ರೆಪ್ಲಿಕೇಟಿವ್ ರೂಪ ಮತ್ತು ಜೀವನಕ್ಕೆ ಹೇಗೆ ಸಂಭವಿಸಿತು ಎಂಬುದಕ್ಕೆ ನಮಗೆ ಸ್ಪಷ್ಟವಾದ ಪುರಾವೆಗಳಿಲ್ಲ ಆದರೆ ಯಾವ ಅಣುಗಳ ಗುಂಪನ್ನು ಆದರ್ಶಪ್ರಾಯವಾಗಿ ಪ್ರಾರಂಭಿಸಬಹುದು ಈ ಪ್ರಕ್ರಿಯೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ಪುರಾವೆಗಳು ಅಥವಾ ಸಲಹೆಗಳಿವೆ ಇದು ಆರಂಭಿಕ ಜೆನೆಟಿಕ್ ಮೆಟೀರಿಯಲ್ RNA ಆಗಿರಬೇಕು ಎಂದು ಸೂಚಿಸುತ್ತದೆ ಈಗ ಅದು RNA ಆಗಿರಬಹುದು ಎಂದು ನಾವು ಏಕೆ ಭಾವಿಸುತ್ತೇವೆ ಎಂದು ನಾನು ತಿಳಿದುಕೊಳ್ಳುವ ಮೊದಲು ಜೀವಂತ ಜಗತ್ತಿನಲ್ಲಿ ಮಾಹಿತಿಯ ಹರಿವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಮತ್ತು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ನಮ್ಮ ಸಿಸ್ಟಮ್ ಅಲ್ಲಿ ಆ ವಿಷಯಕ್ಕಾಗಿ ಯಾವುದೇ ಜೀವಿ ಹೆಚ್ಚಿನ ಮಾಹಿತಿಯನ್ನು ಇಂದಿನಂತೆ ನೀವು DNA ಎಂದು ಕರೆಯುವುದರೊಳಗೆ ಎನ್ಕೋಡ್ ಮಾಡಲಾಗಿದೆ ಮತ್ತು ಈ DNA ಅನ್ನು ನಂತರ ಲಿಪ್ಯಂತರ ಮಾಡಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನು RNA ಆಗಿ ಟ್ರಾನ್ಸ್ಕ್ರಿಪ್ಷನ್ ಎಂದು ಕರೆಯಲಾಗುತ್ತದೆ ನಂತರ ನಿಮ್ಮ ದೇಹದ ನಿಜವಾದ ಕೆಲಸದ ಕುದುರೆಗಳು ಅಥವಾ ಕೋಶವು ಪ್ರೋಟೀನ್ ಆಗಿರುತ್ತದೆ ಆದರೆ RNA ಅನ್ನು ನೋಡಬೇಕು ಆದ್ದರಿಂದ ನಾವು DNA ಯಿಂದ RNA ಗೆ ಟ್ರಾನ್ಸ್ಕ್ರಿಪ್ಷನ್ ಪ್ರಕ್ರಿಯೆ RNAಯಿಂದ ಪ್ರೊಟೀನ್ಗೆ ಟ್ರಾನ್ಸ್ಲೇಷನ್ ಪ್ರಕ್ರಿಯೆಯನ್ನು ನಂತರದ ವೀಡಿಯೊಗಳಲ್ಲಿ ಚರ್ಚಿಸುತ್ತೇವೆ ಆದರೆ ಇಂದು ನಾವು ನಮ್ಮ ಗಮನವನ್ನು RNA ಮೇಲೆ ಕೇಂದ್ರೀಕರಿಸುತ್ತೇವೆ ಆದ್ದರಿಂದ RNA ಯು ಅತ್ಯಂತ ಮುಂಚಿನ ಜೆನೆಟಿಕ್ ಮೆಟೀರಿಯಲ್ ಆಗಿರಬಹುದೆಂದು ಸೂಚಿಸುವ ಸಾಕಷ್ಟು ಪುರಾವೆಗಳಿವೆ ಮತ್ತು ಇದು ಹತ್ತೊಂಬತ್ತು ಎಂಬತ್ತರ ದಶಕದ ಇತ್ತೀಚಿನ ಸಂಶೋಧನೆಗಳಿಂದ ಬೆಂಬಲಿತವಾಗಿದೆ ಅಲ್ಲಿ ಸಿಡ್ನಿ ಆಲ್ಟ್ಮ್ಯಾನ್ ಮತ್ತು ತಂಡ RNA ಯು ಪಾಲಿಮರೈಸ್ ಮಾಡುವುದು ಮಾತ್ರವಲ್ಲ ಅದು ಸ್ವತಃ ಕ್ಲೇವ್ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಇದು ಸ್ವತಃ ಪಾಲಿಮರೈಸ್ ಮಾಡಿಕೊಳ್ಳುವ ಅಣುವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಎನ್ಝೈಮ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ ಮತ್ತು RNA ಯ ಈ ವೇಗವರ್ಧಕ ಚಟುವಟಿಕೆಯು ಪ್ರೋಟೀನ್ಗಳ ಮೇಲೆ ಅವಲಂಬಿತವಾಗಿಲ್ಲ ಆದ್ದರಿಂದ ಇದು ಆ ಅರ್ಥದಲ್ಲಿ ವರ್ಸಟೈಲ್ ನ್ಯೂಕ್ಲಿಯಿಕ್ ಆಸಿಡ್ ಅಣುವಾಗಿದೆ ಅದು ಅಗತ್ಯವಿದ್ದಲ್ಲಿ ಅದು ಸ್ವತಃ ಪಾಲಿಮರೈಸ್ ಮಾಡಿಕೊಳ್ಳಬಹುದು ಅದು ಕ್ಲೇವ್ ಆಗಬಹುದು ಮತ್ತು ಅಗತ್ಯವಿದ್ದರೆ ಅದು ಎನ್ಝೈಮ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ ನಾವು ಪ್ರೋಟೀನ್ ಸಿಂಥೆಸಿಸ್ನ ವಿವರಗಳಿಗೆ ಹೋದಂತೆ ಪ್ರೋಟೀನ್ ಸಿಂಥೆಸಿಸ್ ಬಹು ಹಂತಗಳು RNA ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ಗಮನಿಸುವುದು ಇನ್ನೂ ಹೆಚ್ಚು ಆಸಕ್ತಿದಾಯಕ ಮತ್ತು ಕುತೂಹಲಕಾರಿಯಾಗಿದೆ ಉದಾಹರಣೆಗೆ ಅಮೈನೋ ಆಮ್ಲಗಳ ಸಂಪೂರ್ಣ ಸರಪಳಿಯನ್ನು ನೀವು ರೈಬೋಸೋಮ್ಗಳು ಎಂದು ಕರೆಯುವ ಪ್ರೋಟೀನ್ಗೆ ಸೇರಿಸುವ ನಿಜವಾದ ಯಂತ್ರವು ರಾಸಾಯನಿಕವಾಗಿ RNA ಯಿಂದ ಮಾಡಲ್ಪಟ್ಟಿದೆ ಮೂರನೇ ಎರಡರಷ್ಟು ರೈಬೋಸೋಮ್ಗಳು RNA ಯಿಂದ ಮಾಡಲ್ಪಟ್ಟಿದೆ ಮತ್ತು ಅಷ್ಟೇ ಅಲ್ಲ ಇಂದಿನ ಜಗತ್ತಿನಲ್ಲಿಯೂ ಸಹ DNA ಸಂಪೂರ್ಣ ಕೋಡೆಡ್ ಮಾಹಿತಿಯನ್ನು ಹೊಂದಿರುವ ನಮ್ಮ ಜೆನೆಟಿಕ್ ಮೆಟೀರಿಯಲ್ ಎಂದು ಕರೆಯಲ್ಪಡುತ್ತದೆ DNA ರೆಪ್ಲಿಕೇಟ್ ಮಾಡುವ ಅಗತ್ಯವಿದೆ ಅದು RNA ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು DNA ರೆಪ್ಲಿಕೇಟ್ ಪ್ರಕ್ರಿಯೆಯ ಬಗ್ಗೆ ನಾವು ಮಾತನಾಡುವಾಗ ನಾನು ಇದರ ಬಗ್ಗೆ ಮಾತನಾಡುತ್ತೇನೆ ಆದ್ದರಿಂದ ನಾವು ಇನ್ನೂ ನಿಖರವಾದ ಪುರಾವೆಗಳನ್ನು ಹೊಂದಿಲ್ಲ ಆದರೆ RNA ಯ ಈ ಎಲ್ಲಾ ಗುಣಲಕ್ಷಣಗಳು ಅದನ್ನು ಅತ್ಯಂತ ಆಸಕ್ತಿದಾಯಕ ಅಣುವನ್ನಾಗಿ ಮಾಡುತ್ತದೆ ಇದು ಬಹುಶಃ ರೆಪ್ಲಿಕೇಟ್ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಆರಂಭಿಕ ಅಣುವಾಗಿದೆ ನಂತರ ನಾಲ್ಕನೆಯ ಸಿದ್ಧಾಂತವೆಂದರೆ 'ಕೋಶಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು' ನನ್ನ ಪ್ರಕಾರ ನಾವು ಮೊನೊಮರ್ಗಳ ರಾಸಾಯನಿಕ ಸಂಶ್ಲೇಷಣೆ ದೊಡ್ಡ ರೂಪಗಳಿಗೆ ಅವುಗಳ ಪಾಲಿಮರೈಝೇಷನ್ ಆಶಾದಾಯಕವಾಗಿ ರೆಪ್ಲಿಕೇಟಿವ್ ಅಬಿಲಿಟಿ ಸ್ವಾಧೀನಪಡಿಸಿಕೊಳ್ಳುವುದರ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇವೆ ಆದರೆ ನಂತರ ನೀವು ಜೀವಕೋಶಗಳಿಗೆ ಹೇಗೆ ಹೋಗುತ್ತೀರಿ ಮತ್ತು ಇಲ್ಲಿ ನಾವು ನಿಧಾನವಾಗಿ ಪರಿಗಣಿಸಬೇಕಾಗಿದೆ ಸಮಯ ಕಳೆದಂತೆ ಸೋರ್ಸ್ಗಳು ಓರೆಯಾಗಿ ಕಡಿಮೆ ಮತ್ತು ಕಡಿಮೆಯಾಗಿವೆ ಈ ಅಣುಗಳ ಸಮೂಹಕ್ಕೆ ಅವುಗಳ ಗುಣಲಕ್ಷಣಗಳನ್ನು ಕಾಪಾಡಲು ಮತ್ತು ನಿರ್ವಹಿಸಲು ಹೆಚ್ಚು ಅಸ್ತಿತ್ವವಿತ್ತು ಮತ್ತು ಪ್ರಕ್ರಿಯೆಯಲ್ಲಿ ಲಿಪಿಡ್ ಅಣುಗಳು ಲಿಪೊಸೋಮ್ಗಳಂತೆ ಒಟ್ಟುಗೂಡಿದವು ಇವುಗಳು ಆಂಫಿಫಾಟಿಕ್ಗಳಾಗಿವೆ ಅರ್ಥದಲ್ಲಿ ಅವು ಪೋಲಾರ್ ಹೆಡ್ ಮತ್ತು ನಾನ್ ಪೋಲಾರ್ ಹೆಡ್non-polar head ಅನ್ನು ಹೊಂದಿವೆ ಮತ್ತು ಇವುಗಳು ನೀವು ಸೋಪ್ ದ್ರಾವಣವನ್ನು ತೆಗೆದುಕೊಂಡಂತೆ ಮತ್ತು ನೀವು ಅದನ್ನು ನೀರಿನಲ್ಲಿ ಬೀಳಿಸಿದಾಗ ಈ ಲಿಪಿಡ್ ಅಣುಗಳು ಗುಳ್ಳೆಗಳನ್ನು ರೂಪಿಸುತ್ತವೆ ಆದ್ದರಿಂದ ಈ ಆರಂಭಿಕ ಲಿಪಿಡ್ ಲಿಪೊಸೋಮ್ಗಳು ಹೇಗಾದರೂ ಈ ಅಬಯೋಟಿಕಲಿ ಸಿಂಥೆಸೈಜ್ಡ್ ಸೆಲ್ಫ್ ರೆಪ್ಲಿಕೇಟಿಂಗ್ ಬಯೋಲಾಜಿಕಲ್ ಅಣುಗಳನ್ನು ಮೊದಲ ಮತ್ತು ಅತ್ಯಂತ ಮುಂಚಿನ ಜೀವನದ ರೂಪವನ್ನು ರೂಪಿಸಲು ಸುತ್ತುವರೆದಿರುತ್ತವೆ ಇದನ್ನು ನೀವು ಪ್ರೋಟೋಬಯಾಂಟ್ಗಳು ಎಂದು ಕರೆಯುತ್ತೀರಿ ಮತ್ತು ಎಲ್ಲೋ ಕೆಳಗೆ ಪ್ರೋಟೋಬಯಾಂಟ್ಗಳು ನಂತರ ಪ್ರೊಕಾರ್ಯೋಟ್ಗಳಾಗಿ ವಿಕಸನಗೊಳ್ಳುತ್ತವೆ ಆದರೆ ನೀವು ನೆನಪಿನಲ್ಲಿಡಿ ಅಬಿಯೋಟಿಕ್ ಸಿಂಥೆಸಿಸ್ನಿಂದ ಪ್ರೊಕಾರ್ಯೋಟ್ಗಳಿಗೆ ಈ ಸಮಯದ ಪ್ರಮಾಣದ ಬದಲಾವಣೆಯು ರಾತ್ರೋರಾತ್ರಿ ಸಂಭವಿಸಿಲ್ಲ ಇದು ಲಕ್ಷಾಂತರ ವರ್ಷಗಳಿಂದ ಸಂಭವಿಸಿದೆ ಮತ್ತು ನಂತರ ಪ್ರೊಕಾರ್ಯೋಟ್ಗಳ ಆರಂಭಿಕ ರೂಪವು ಯುಕ್ಯಾರಿಯೋಟ್ಗಳು ಎಂದು ನಮಗೆ ತಿಳಿದಿರುವಂತೆ ವಿಕಸನಗೊಂಡಿತು ನಾವು ಜೀವಕೋಶದ ಜೀವಶಾಸ್ತ್ರದ ಬಗ್ಗೆ ಮಾತನಾಡುವಾಗ ಇದರ ಬಗ್ಗೆ ಮಾತನಾಡುತ್ತೇವೆ ಮತ್ತು ಅಂತಿಮವಾಗಿ ಇಂದು ನಾವು ಮಲ್ಟಿ ಸೆಲ್ಯುಲರ್ ಹೆಚ್ಚು ವಿಕಸನಗೊಂಡ ಜೀವಿಗಳಾಗಿ ವಿಕಸನಗೊಂಡಿದ್ದೇವೆ ಆದ್ದರಿಂದ ಈ ಪ್ರಯಾಣ ಪ್ರೋಟೋಬಯಾಂಟ್ಗಳಿಂದ ಇಂದಿನ ಜೀವಿಗಳವರೆಗೆ ನಾವು ಎವೊಲ್ಯೂಶನ್ ವಿಷಯದಲ್ಲಿ ಅವುಗಳನ್ನು ಒಳಗೊಳ್ಳುತ್ತೇವೆ ಆದರೆ ಇದೀಗ ಸಣ್ಣ ಅಣುಗಳ ಸಣ್ಣ ಅಣುಗಳ ಪಾಲಿಮರೈಝೇಷನ್ ಸಣ್ಣ ಅಣುಗಳ ರೆಪ್ಲಿಕೇಟ್ ಸಾಮರ್ಥ್ಯ ಮತ್ತು ನಂತರ ಈ ಬಯೋಲಾಜಿಕಲ್ ಸೂಪ್ಗಳ ಆವರಣ ಅಥವಾ ಈ ಬಯೋಲಾಜಿಕಲ್ ಅಣುಗಳ ಮೂಲಕ ನಾಲ್ಕು ಹೈಪೋಥಿಸೀಸ್ಗಳಿವೆ ಎಂದು ನೀವು ಕಂಡುಕೊಂಡಿದ್ದೀರಿ ಲಿಪಿಡ್ ಅಣುಗಳು ಮತ್ತು ಬಹುಶಃ ಪ್ಲಾಸ್ಮಾ ಮೆಂಬರೇನ್ನ ಆರಂಭಿಕ ರೂಪಗಳು ಆದರೆ ನಂತರ ಭೂಮಿಯ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಮತ್ತು ನಿರ್ಣಾಯಕ ಘಟನೆಗಳಲ್ಲೊಂದು ಸಂಭವಿಸಿದೆ ಮತ್ತು ಅದು ಆಕ್ಸಿಜನ್ ರೆವೊಲ್ಯೂಷನ್ ಆಗಿದೆ ಹಾಗಾಗಿ ನಾನು ಪ್ರಸ್ತುತ ದಿನದಲ್ಲಿ ವಾತಾವರಣದ ಆಮ್ಲಜನಕವನ್ನು ರೂಪಿಸಿರುವ ಈ ಕರ್ವ್ ಅನ್ನು ನೀವು ನೋಡಿದರೆ ಸರಿ ಮುಂಚಿನ ಭೂಮಿಯು ತುಂಬಾ ಕಡಿಮೆ ಆಮ್ಲಜನಕವನ್ನು ಹೊಂದಿತ್ತು ಎಂದು ನೀವು ಕಂಡುಕೊಳ್ಳುತ್ತೀರಿ ಮೊದಲ ಎರಡೂವರೆ ಶತಕೋಟಿ ವರ್ಷಗಳಲ್ಲಿ ವಾತಾವರಣದಲ್ಲಿ ಯಾವುದೇ ಆಮ್ಲಜನಕ ಇರಲಿಲ್ಲ ಎಂದು ನೀವು ಕಂಡುಕೊಂಡಿದ್ದೀರಿ ಈ ತಿರುವಿನಲ್ಲಿ ಏನಾದರೂ ಸಂಭವಿಸಿರಬೇಕು ಅದು ಹಠಾತ್ ಸ್ಫೋಟಕ್ಕೆ ಕಾರಣವಾಗುತ್ತಿತ್ತು ಮತ್ತು ನೀವು ಗಮನಿಸಿದರೆ ಕೆಲವು ಮಿಲಿಯನ್ ವರ್ಷಗಳಲ್ಲಿ ಯಾವುದೇ ಆಮ್ಲಜನಕದಿಂದ ವಾತಾವರಣವು ಹೆಚ್ಚು ಆಕ್ಸಿಡೀಕರಣಗೊಳ್ಳುವ ಹಂತವನ್ನು ತಲುಪುತ್ತದೆ ಮತ್ತು ಈ ಹಂತದಲ್ಲಿ ಸಸ್ಯಗಳು ಅಥವಾ ದ್ಯುತಿಸಂಶ್ಲೇಷಕ ಜೀವಿಗಳು ವಿಕಸನಗೊಂಡಿರಬೇಕು ಎಂದು ನಾವು ಭೂಮಿಯ ಜೀವನದಲ್ಲಿ ನಂಬುತ್ತೇವೆ ಮತ್ತು ಕಾರಣವು ಸಾಕಷ್ಟು ಸ್ಪಷ್ಟವಾಗಿರಬೇಕು ಕಾರಣವೆಂದರೆ ಈ ಹೊತ್ತಿಗೆ ಎರಡೂವರೆ ಶತಕೋಟಿ ವರ್ಷಗಳ ಹೊತ್ತಿಗೆ ಸಂಪನ್ಮೂಲಗಳು ಕಡಿಮೆಯಾಗಿರಬೇಕು ಅದು ನಾನು ಹೇಳಿದಂತೆ ಜೀವಿಗಳನ್ನು ಬದುಕಲು ಒತ್ತಾಯಿಸುತ್ತದೆ ಜೀವನದ ಒಂದು ಆಸ್ತಿ ಸಂಪನ್ಮೂಲಗಳು ಕಡಿಮೆ ಮತ್ತು ಕಡಿಮೆಯಾಗುತ್ತಿದ್ದರೆ ಕಾರ್ಬೊನೇಸಿಯಸ್ ಒಳಗಿನ ಸಂಯುಕ್ತಗಳು ಶಕ್ತಿಯುತವಾದ ಫಾಸ್ಫೇಟ್ಗಳ ಪೂಲ್ ಅವುಗಳು ದಣಿದಿದ್ದರೆ ಜೀವಿಯು ಬದುಕಬೇಕಾಗಿರುವುದರಿಂದ ಈ ಶಕ್ತಿಯನ್ನು ಪಡೆಯಲು ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಯಬೇಕು ಮತ್ತು ಸಾಧ್ಯ ಹೈಡ್ರೋಜನ್ ಸಲ್ಫೈಡ್ ಅನ್ನು ಬಳಸುವ ಆರಂಭಿಕ ಹಂತಗಳಲ್ಲಿ ನಮ್ಮ ತಿಳುವಳಿಕೆಯಂತೆ ಅದು ಮಾಡಿದ ಕಡಿಮೆಗೊಳಿಸುವ ಶಕ್ತಿಯನ್ನು ಬಳಸುವುದು ಆದರೆ ನಂತರ ಹೈಡ್ರೋಜನ್ ಸಲ್ಫೈಡ್ ಕೂಡ ದಣಿದಿದೆ ಮತ್ತು ನಂತರ ಸೌರ ಶಕ್ತಿಯಿಂದ ಅಥವಾ ಸೂರ್ಯನಿಂದ ಅನಿಯಮಿತ ಶಕ್ತಿಯ ಪೂಲ್ ಅನ್ನು ವಾಸ್ತವವಾಗಿ ಬಳಸಿಕೊಳ್ಳುವ ಹೆಚ್ಚು ಚುರುಕಾದ ತಂತ್ರವನ್ನು ಜೀವಿ ಅಭಿವೃದ್ಧಿಪಡಿಸಿರಬೇಕು ಮತ್ತು ಆದ್ದರಿಂದ ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯು ವಿಕಸನಗೊಂಡಿತು ಮತ್ತು ಇದರ ಪ್ರಕ್ರಿಯೆಯಲ್ಲಿ ಆಮ್ಲಜನಕವು ಉಪ ಉತ್ಪನ್ನವಾಯಿತು ಮತ್ತು ಇದರ ಪರಿಣಾಮವಾಗಿ ವಾತಾವರಣವು ಹೆಚ್ಚು ಆಕ್ಸಿಡೀಕರಣಗೊಳ್ಳುತ್ತದೆ ಈಗ ವಾತಾವರಣವು ಹೆಚ್ಚು ಆಕ್ಸಿಡೀಕರಣಗೊಂಡಿದ್ದರೆ ಜೀವಿಯು ತನ್ನ ದೊಡ್ಡ ಅಣುಗಳನ್ನು ಸಣ್ಣ ಘಟಕಗಳಾಗಿ ವಿಭಜಿಸುವ ಮೂಲಕ ಶಕ್ತಿಯನ್ನು ಪಡೆಯುವ ಮಾರ್ಗಗಳಿವೆ ಮೊದಲು ಇದು ಸಾಕಷ್ಟು ಸುಲಭವಾಗಿತ್ತು ಆದರೆ ಈಗ ಈ ಆಕ್ಸಿಡೀಕೃತ ಪರಿಸರದಲ್ಲಿ ಈ ಪಾಲಿಮರ್ಗಳ ವಿಘಟನೆಯನ್ನು ಸಮರ್ಥವಾಗಿ ಮಾಡಲು ಸಾಧ್ಯವಾಗುವ ವಿಶೇಷವಾದ ರಚನೆಯಿರಬೇಕು ಶಕ್ತಿಯ ಬಿಡುಗಡೆ ಮತ್ತು ಅಲ್ಲಿಯೇ ನೀವು ಇಂದು ರೆಸ್ಪಿರೇಷನ್ ಎಂದು ಕರೆಯುವ ಕಾರ್ಯವಿಧಾನವು ವಿಕಸನಗೊಂಡಿರಬೇಕು ಎಂದು ಪ್ರತಿಪಾದಿಸಲಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಭೂಮಿಯ ಮೇಲಿನ ಆರಂಭಿಕ ಜೀವನವನ್ನು ಹೆಚ್ಚು ಕಡಿಮೆ ಮಾಡುವ ವಾತಾವರಣದಲ್ಲಿ ಪ್ರಾರಂಭಿಸಿದ್ದೇವೆ ಮತ್ತು ಸುಮಾರು ಎರಡು ಪಾಯಿಂಟ್ ಆರು ಶತಕೋಟಿ ವರ್ಷಗಳ ಹಿಂದೆ ನಾನು ಹೇಳುತ್ತೇನೆ ಜೀವಿಗಳು ಚುರುಕಾದಾಗ ಸೌರ ಶಕ್ತಿಯನ್ನು ಬಳಸಿಕೊಳ್ಳಲು ಪ್ರಾರಂಭಿಸಿದ ಪರಿವರ್ತನೆಯು ಸಂಭವಿಸಿರಬೇಕು ಮತ್ತು ಹೈಡ್ರೋಜನ್ ಸಲ್ಫೈಡ್ನಂತಹ ಇತರ ಕಡಿಮೆಗೊಳಿಸುವ ಸಂಯುಕ್ತಗಳಿಂದ ರಾಸಾಯನಿಕ ಶಕ್ತಿ ಮತ್ತು ಪ್ರಕ್ರಿಯೆಯಲ್ಲಿ ಅವರು ಆಮ್ಲಜನಕವನ್ನು ಉಪ ಉತ್ಪನ್ನವಾಗಿ ಉತ್ಪಾದಿಸಲು ಪ್ರಾರಂಭಿಸಿದರು ಈ ಕಾರಣದಿಂದಾಗಿ ವಾತಾವರಣವು ಹೆಚ್ಚು ಆಕ್ಸಿಡೀಕರಣಗೊಂಡಿದೆ ಆದ್ದರಿಂದ ಹೊಸ ರಾಸಾಯನಿಕ ಪ್ರತಿಕ್ರಿಯೆಗಳು ವಿಕಸನಗೊಳ್ಳಬೇಕಾಗಿತ್ತು ಈ ಪರಿಸ್ಥಿತಿಗಳಲ್ಲಿ ಆಕ್ಸಿಡೀಕರಣದ ಪರಿಸ್ಥಿತಿಗಳು ಇನ್ನೂ ಪಾಲಿಮರ್ಗಳನ್ನು ಶಕ್ತಿಯ ಬಿಡುಗಡೆಗಾಗಿ ಮೊನೊಮರ್ಗಳಾಗಿ ವಿಭಜಿಸಬಹುದು ಮತ್ತು ಮೈಟೊಕಾಂಡ್ರಿಯಾದ ವಿಕಾಸವು ಬಹುಶಃ ಇಲ್ಲಿ ಎಲ್ಲೋ ಸಂಭವಿಸಿರಬಹುದು ಹಾಗಾಗಿ ನಾನು ಮಾತನಾಡುತ್ತಿದ್ದ ಸ್ಲೈಡ್ಗೆ ಹಿಂತಿರುಗಿ ನೋಡೋಣ ಆದ್ದರಿಂದ ಭೂಮಿಯ ಮೂಲವು ಇಲ್ಲಿ ಸಂಭವಿಸಿದೆ ಎಂದು ನಾವು ಭಾವಿಸುತ್ತೇವೆ ಇದು ಹಂತವಾಗಿತ್ತು ನಾನು ಇಲ್ಲಿಯವರೆಗೆ ಹೇಳುತ್ತೇನೆ ಭೂಮಿಯ ವಾತಾವರಣವು ಹೆಚ್ಚು ಕಡಿಮೆಯಾಗಿರಬೇಕು ಎಂದು ನೀವು ಕಂಡುಕೊಂಡಿದ್ದೀರಿ ಮತ್ತು ನಂತರ ಇಲ್ಲಿ ಎಲ್ಲೋ ಆರಂಭಿಕ ಜೀವನದ ಪುರಾವೆಗಳಿವೆ ಮೂಲಗಳು ಭೂಮಿಯ ಸುಮಾರು ಏಳು ನೂರು ಮಿಲಿಯನ್ ವರ್ಷಗಳ ನಂತರ ಹೇಳುತ್ತದೆ ಮುಂಚಿನ ಪ್ರೋಟೋಬಯಾಂಟ್ಗಳು ಇಲ್ಲಿ ಎಲ್ಲೋ ವಿಕಸನಗೊಂಡಿರಬೇಕು ನಂತರ ನೀವು ಪ್ರೊಕಾರ್ಯೋಟ್ಗಳು ಎಂದು ಕರೆಯುವದಕ್ಕೆ ಪರಿವರ್ತನೆಗೊಂಡಿರಬೇಕು ಮತ್ತು ನಂತರ ಸಾಕಷ್ಟು ಹೆಚ್ಚಿನ ಶಕ್ತಿಯ ಸಂಯುಕ್ತಗಳು ಲಭ್ಯವಿಲ್ಲದ ಕಾರಣ ಮತ್ತು ಸಂಪನ್ಮೂಲಗಳು ಕಡಿಮೆ ಮತ್ತು ಕಡಿಮೆಯಾಗುವುದರಿಂದ ಜೀವಿಗಳ ವಿಕಾಸದ ಹಂತವು ಸಂಭವಿಸಬಹುದು ಸೌರಶಕ್ತಿಯನ್ನು ಬಳಸಿಕೊಂಡು ತಮ್ಮದೇ ಆದ ಆಹಾರವನ್ನು ಸಂಶ್ಲೇಷಿಸುವ ಗುಣವನ್ನು ಅಭಿವೃದ್ಧಿಪಡಿಸಿದರು ಮತ್ತು ಪ್ರಕ್ರಿಯೆಯಲ್ಲಿ ಉಪ ಉತ್ಪನ್ನವಾಗಿ ಆಮ್ಲಜನಕವನ್ನು ಉತ್ಪಾದಿಸುತ್ತಿದ್ದರು ಆದ್ದರಿಂದ ಭೂಮಿಯ ಜೀವನದಲ್ಲಿ ಎಲ್ಲೋ ಈ ಹಂತದಲ್ಲಿ ಭೂಮಿಯ ವಾತಾವರಣವು ಹೆಚ್ಚು ಆಕ್ಸಿಡೀಕರಣಗೊಳ್ಳುತ್ತದೆ ಮತ್ತು ಪ್ರಕ್ರಿಯೆಯು ವಿಕಸನಗೊಂಡಂತೆ ಪ್ರೊಕಾರ್ಯೋಟ್ಗಳು ಉತ್ತಮವಾಗಿ ರೂಪುಗೊಂಡವು ಇದನ್ನು ನಾವು ಇಂದು ಯೂಕ್ಯಾರಿಯೋಟ್ಗಳು ಎಂದು ಕರೆಯುತ್ತೇವೆ ನಾವು ಈ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಎಲ್ಲೋ ಅದರ ಜೀವನವು ಹೆಚ್ಚು ಹೆಚ್ಚು ಸಂಕೀರ್ಣವಾಗುತ್ತಿದ್ದಂತೆ ಈ ಏಕಕೋಶ ಯೂಕ್ಯಾರಿಯೋಟ್ಗಳು ಮುಂದುವರೆದವು ಮಲ್ಟಿ ಸೆಲ್ಯುಲರ್ ಯೂಕ್ಯಾರಿಯೋಟ್ಗಳು ಸಸ್ಯಗಳು ಪ್ರಾಣಿಗಳು ಮತ್ತು ನಂತರ ಅಂತಿಮವಾಗಿ ಮನುಷ್ಯರಾದರು ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಂದು ನಾವು ಅರ್ಥಮಾಡಿಕೊಳ್ಳುವುದು ಒರಿಜಿನ್ ಆಫ್ ಲೈಫ್ ಅನ್ನು ಮೂಲಭೂತವಾಗಿ ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಮೊದಲ ಹಂತವು ಕೆಮಿಕಲ್ ಇವಾಲ್ವೇಷನ್ ಹಂತವಾಗಿದೆ ಇದು ಸಾವಯವ ಅಣುಗಳ ಅಬಿಯೋಟಿಕ್ ರಚನೆ ಮತ್ತು ಅದರ ಪಾಲಿಮರೈಝೇಷನ್ ಎರಡನೆಯದು ಸೆಲ್ಫ್ ಆರ್ಗನೈಜೇಷನ್ ಮತ್ತು ಈ ಪಾಲಿಮರ್ಗಳ ಸಾಮರ್ಥ್ಯವು ಎಲ್ಲೋ ರೆಪ್ಲಿಕೇಷನ್ ಆಸ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಆರಂಭಿಕ ಪ್ರೋಟೋಬಯಾಂಟ್ಗಳನ್ನು ರಚಿಸುವುದು ಮತ್ತು ನಂತರ ಶತಕೋಟಿ ವರ್ಷಗಳಲ್ಲಿ ಜೀವವು ಮತ್ತೆ ವಿಕಸನಗೊಳ್ಳುವ ನಿಜವಾದ ಪ್ರಕ್ರಿಯೆಯು ಬಂದಿತು ಮತ್ತು ಈ ವಿಕಸನಗಳು ಗಳಲ್ಲಿನ ವಿಕಸನಗಳ ಪರಿಭಾಷೆಯಲ್ಲಿವೆ ನಾನು ಗಳು ಎಂದರೆ ಜೀವಿಯೊಳಗೆ ಸಂಭವಿಸುವ ರಾಸಾಯನಿಕ ಪ್ರತಿಕ್ರಿಯೆಗಳು ಅದು ಹೇಗೆ ನಾವು ಮೆಟಾಬೋಲಿಸಂ ಎಂದು ಕರೆಯುತ್ತೇವೆ ಈ ಮೆಟಾಬಾಲಿಕ್ ರಿಯಾಕ್ಷನ್ಗಳು ಜೀವಿಗಳಿಗೆ ಈಗ ಆಹಾರವನ್ನು ಸಂಶ್ಲೇಷಿಸಲು ಮತ್ತು ಸಂಶ್ಲೇಷಿತ ಆಹಾರವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಅದು ಸ್ವಲ್ಪ ಶಕ್ತಿಯನ್ನು ಹೊಂದಿರಬೇಕಾದರೆ ಆಹಾರವನ್ನು ಒಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಅಂತಿಮವಾಗಿ ಸಿಂಗಲ್ ಸೆಲ್ ಜೀವಿಯಿಂದ ಮಲ್ಟಿ ಸೆಲ್ಯುಲರ್ ಜೀವಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಜೀವನದಲ್ಲಿ ಇನ್ನೂ ಒಗಟಾಗಿರುವ ಮತ್ತು ಇನ್ನೂ ಕುತೂಹಲಕಾರಿಯಾಗಿರುವ ಮತ್ತು ಜೀವನದ ಅಧ್ಯಯನದ ಒಂದು ಅಂಶವೆಂದರೆ ಇಂದು ನಾವು ನೋಡುತ್ತಿರುವ ವಿವಿಧ ರೀತಿಯ ಜೀವನದ ಹೊರತಾಗಿಯೂ ನಾವು ನಿಜವಾಗಿಯೂ ಆಸಕ್ತಿದಾಯಕವಾಗಿ ಕಾಣುವ ಸಂಗತಿಯೆಂದರೆ ನಾವು ಕೆಲವು ಮೂಲಭೂತ ರಾಸಾಯನಿಕ ಕ್ರಿಯೆಗಳನ್ನು ನೋಡಿದಾಗ ಜೀವಶಾಸ್ತ್ರ ನೀವು ಮೆಟಬಾಲಿಕ್ ರಿಯಾಕ್ಷನ್ಗಳೆಂದು ಕರೆಯುವ ಅಥವಾ ನಮ್ಮ DNA ಜೆನೆಟಿಕ್ ಇನ್ಫಾರ್ಮಶನ್ ಅಲ್ಲಿ ಮಾಹಿತಿಯನ್ನು ಸಂಕೇತಿಸಿರುವ ರೀತಿಯಲ್ಲಿ ಪ್ರೊಕ್ಯಾರಿಯೋಟ್ಗಳಿಂದ ಮಾನವರವರೆಗೂ ಈ ಹೆಚ್ಚಿನ ಮಾಹಿತಿಗಳು ಮತ್ತು ಪ್ರಕ್ರಿಯೆಗಳನ್ನು ಸಂರಕ್ಷಿಸಲಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಂದೇಶಗಳನ್ನು DNA ಅಲ್ಲಿ ಸಂಗ್ರಹಿಸುವ ಕೋಡ್ಗಳು ಮಾಹಿತಿಯನ್ನು DNA ಅಲ್ಲಿ ಸಂಗ್ರಹಿಸಲಾಗುತ್ತದೆ ಕೋಡಿಂಗ್ಗೆ ಬಳಸುವ ಭಾಷೆ ಅಥವಾ ಮಾಹಿತಿಯು ಬ್ಯಾಕ್ಟೀರಿಯಾದಿಂದ ಪ್ರಾರಂಭಿಸಿ ಜೀವನದುದ್ದಕ್ಕೂ ಹೆಚ್ಚು ಕಡಿಮೆ ಏಕರೂಪವಾಗಿ ಉಳಿದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮಾನವರ ಮಾರ್ಗ ಮತ್ತು ಇನ್ನೂ ನೀವು ನಮ್ಮ ರೂಪಗಳು ಮತ್ತು ನಮ್ಮ ಫಿನೋಟೈಪ್ಗಳನ್ನು ನೋಡಿದಾಗ ಅವು ಹೆಚ್ಚು ವೈವಿಧ್ಯಮಯವಾಗಿವೆ ಫಿನೋಟೈಪ್ಗಳು ನಮ್ಮ ಭೌತಿಕ ನೋಟಗಳಾಗಿವೆ ಮತ್ತು ವಿಕಾಸದ ಕುರಿತು ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಈ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಅದರೊಂದಿಗೆ ನಾವು ಒರಿಜಿನ್ ಆಫ್ ಲೈಫ್ ಅನ್ನು ಕೊನೆಗೊಳಿಸುತ್ತೇವೆ ಕೆಲವು ತಿಳಿವಳಿಕೆ ವೀಡಿಯೊಗಳ ಮೂಲಕ ಹೋಗಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಇದು ಅನಿಮೇಷನ್ ಮೂಲಕ ತುಂಬಾ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಭೂಮಿಯ ಮೇಲೆ ಜೀವನವು ಹೇಗೆ ವಿಕಸನಗೊಂಡಿತು ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತದೆ ಧನ್ಯವಾದಗಳು